ಬೌದ್ಧಿಕ ಆಸ್ತಿಯನ್ನು ಕಲಿಯುವುದು ಬೌದ್ಧಿಕ ಆಸ್ತಿ ಸಾಂಪ್ರದಾಯಿಕವಾಗಿ ವಿಶ್ವವಿದ್ಯಾಲಯಗಳಲ್ಲಿ ಕಲಿಸುವ ವಿಷಯವಲ್ಲ ಬೌದ್ಧಿಕ ಆಸ್ತಿ ಕಾನೂನನ್ನು ಭಾರತದ ಕಾನೂನು ಶಾಲೆಗಳಲ್ಲಿ ಕಾನೂನು ವಿಷಯವಾಗಿ ಪರಿಚಯಿಸಲಾಯಿತು ಇದು 1990 ರ ದಶಕದಲ್ಲಿ ಎಲ್ಲೋ ಇತ್ತೀಚಿನ ಮೂಲವನ್ನು ಹೊಂದಿದೆ ಇದನ್ನು ಕಾನೂನು ವಿಷಯವಾಗಿ ಪರಿಚಯಿಸಲಾಗಿದೆ ಎಂದು ನಾವು ನೋಡಿದ್ದೇವೆ ಮತ್ತು ಇದು ಬೌದ್ಧಿಕ ಆಸ್ತಿ ಕಾನೂನಿನ ತ್ವರಿತ ಅಭಿವೃದ್ಧಿಯೊಂದಿಗೆ ಸೇರಿಕೊಳ್ಳುತ್ತದೆ ಮತ್ತು ಇದು ಅಂತರರಾಷ್ಟ್ರೀಯ ಕ್ಷೇತ್ರದಲ್ಲಿ ಮಾನ್ಯತೆಯನ್ನು ಪಡೆದಿದೆ ಬೌದ್ಧಿಕ ಆಸ್ತಿ ಹಕ್ಕುಗಳು ಹೆಚ್ಚಾಗಿ 3 ವಿಷಯಗಳೊಂದಿಗೆ ವ್ಯವಹರಿಸುತ್ತವೆ ಎಂದು ನೀವು ಕಾಣಬಹುದು ಒಂದು ಅದು ಹಕ್ಕುಗಳ ಬಗ್ಗೆ ತಿಳಿಸುತ್ತದೆ ಅದು ಆ ಹಕ್ಕುಗಳ ರಚನೆಯ ಬಗ್ಗೆ ತಿಳಿಸುತ್ತದೆ ಮತ್ತು ಅದು ಜಾರಿಗೊಳಿಸುವ ಬಗ್ಗೆಯೂ ತಿಳಿಸುತ್ತದೆ ಹಕ್ಕುಗಳ ರಚನೆ ಮತ್ತು ಜಾರಿಗೊಳಿಸುವಿಕೆಯು ಬೌದ್ಧಿಕ ಆಸ್ತಿ ಕಾನೂನಿನ ಡೊಮೇನ್ ಆಗಿದೆ ಮತ್ತು ಕಾನೂನು ವಿಷಯವಾಗಿರುವುದರಿಂದ ಇದು ವಕೀಲರಿಗೆ ಮತ್ತು ಕಾನೂನು ವಿದ್ಯಾರ್ಥಿಗಳಿಗೆ ಕಲಿಸಲ್ಪಡುವ ವಿಷಯವಾಗಿದೆ ಅಲ್ಲಿ ಜ್ಞಾನದ ಮತ್ತೊಂದು ಶಾಖೆ ಇದೆ ಅದು ಬೌದ್ಧಿಕ ಆಸ್ತಿಯ ಹಕ್ಕಿನ ಬಗ್ಗೆ ಆಸಕ್ತಿಯನ್ನು ತೋರಿಸುತ್ತದೆ ಮತ್ತು ಅದು ಆಡಳಿತ ನಿಭಾವಣೆ ಬಗ್ಗೆ ಇರುತ್ತದೆ ಆಡಳಿತ ನಿಭಾವಣೆ ಬಗ್ಗೆ ಶಾಲೆಗಳಲ್ಲಿ ಪ್ರತ್ಯೇಕ ವಿಷಯವೆಂದು ಭಾವಿಸದಿದ್ದರೂ ಬೌದ್ಧಿಕ ಆಸ್ತಿಯನ್ನು ನಿರ್ವಹಿಸುವುದು ಬೌದ್ಧಿಕ ಆಸ್ತಿ ಹಕ್ಕುಗಳು ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಪಠ್ಯಕ್ರಮದ ಒಂದು ಭಾಗವಾಗಿ ಬರುತ್ತಿರುವುದನ್ನು ನೀವು ಕಂಡುಕೊಂಡಿದ್ದೀರಿ ಅಥವಾ ವ್ಯವಹಾರ ಪಠ್ಯಕ್ರಮದ ಕಾನೂನು ಅಂಶಗಳ ಒಂದು ಭಾಗವಾಗಿ ನೀವು ಅದನ್ನು ಕಾಣಬಹುದು ಆದ್ದರಿಂದ ಈ ಪಠ್ಯಕ್ರಮದಲ್ಲಿ ಒಂದಾದ ಮ್ಯಾನೇಜ್ಮೆಂಟ್ ಶಾಲೆಗಳಲ್ಲಿ ಅಥವಾ ಕಾನೂನು ಶಾಲೆಗಳಲ್ಲಿ IPR ಅನ್ನು ಕಲಿಸಲಾಗುತ್ತದೆ ಕಾನೂನು ಶಾಲೆಯ ವಿಧಾನ ಮತ್ತು ನಿರ್ವಹಣಾ ಶಾಲೆಯ ವಿಧಾನದ IP ನಿರ್ವಹಣೆಯತ್ತ ಗಮನ ಹರಿಸಲಾಗುತ್ತದೆ ಆದ್ದರಿಂದ ನಾವು ಜಾರಿಗೊಳಿಸುವ ಹಕ್ಕುಗಳ ವಸ್ತು ಸ್ಥಿತಿಗೆ ಹೋಗುವುದಿಲ್ಲ ಮತ್ತು ಅದು ಹೇಗೆ ಉಲ್ಲಂಘನೆಯಾಗಬಹುದು ಮತ್ತು ಹಕ್ಕುಗಳನ್ನು ಹೇಗೆ ರಚಿಸಲಾಗುತ್ತದೆ ಎಂಬುವುದು ಒಳಗೊಂಡಿರುವುದಿಲ್ಲ ಇಲ್ಲಿ ಸಂಪೂರ್ಣ ಗಮನವು ನಿರ್ವಹಣೆಯ ಮೇಲೆ ಇದೆ ಮತ್ತು ನೀವು ಕೆಲವು ವಿದ್ವಾಂಸರ ಲೇಖನಗಳನ್ನು ನೋಡಿದರೆ ಸೀಮಿತ ಜೀವನ ಬೌದ್ಧಿಕ ಆಸ್ತಿಯನ್ನು ಅನಿಯಮಿತ ಜೀವನ ಬೌದ್ಧಿಕ ಆಸ್ತಿಯನ್ನಾಗಿ ಪರಿವರ್ತಿಸುವುದು ಹೇಗೆ ಎಂಬ ಕುತೂಹಲಕಾರಿ ವಿಶ್ಲೇಷಣೆ ಇದೆ ಈಗ ಯಾವ ವ್ಯವಸ್ಥಾಪಕರನ್ನು ಪರಿಚಯಿಸಬೇಕು ಎಂಬುದು ಒಂದು ಪ್ರಮುಖ ವಿಷಯ ಪೇಟೆಂಟ್ಗಳು ಹಕ್ಕುಸ್ವಾಮ್ಯ ಮತ್ತು ವಿನ್ಯಾಸಗಳಂತಹ ಹಕ್ಕುಗಳನ್ನು ನಾವು ಸೀಮಿತ ಜೀವನ ಅವಧಿಯ IP ಮತ್ತು ವಿನ್ಯಾಸಗಳೆಂದು ಕರೆಯುತ್ತೇವೆ ಆದರೆ ಟ್ರೇಡ್ಮಾರ್ಕ್ಗಳು ಮತ್ತು ನಾವು ಕರೆಯುವ ವ್ಯಾಪಾರ ರಹಸ್ಯಗಳಿಗೆ ಅನಿಯಮಿತ ಜೀವನ ಅವಧಿಯನ್ನು ಹೊಂದಿರುತ್ತವೆ ಅಂದರೆ ಯಾವುದೇ ಮುಕ್ತಾಯ ದಿನಾಂಕವನ್ನು ಲಗತ್ತಿಸಲಾಗುವುದಿಲ್ಲ ನಿರ್ವಾಹಕರು ಸೀಮಿತ ಅವಧಿಯ IP ಯನ್ನು ಅನಿಯಮಿತ ಅವಧಿಯ IP ಆಗಿ ಹೇಗೆ ಪರಿವರ್ತಿಸಬಹುದು ಎಂಬುದನ್ನು ನಿರಂತರವಾಗಿ ನೋಡುತ್ತಾರೆ ಆದ್ದರಿಂದ ಬೌದ್ಧಿಕ ಆಸ್ತಿಯ ಹಕ್ಕಿನ ನಿರ್ವಹಣೆಯೊಂದಿಗೆ ನಾವು ವ್ಯವಹರಿಸುವ ತರಗತಿಯಲ್ಲಿ ನಾವು ಇದನ್ನು ಹೆಚ್ಚು ವಿವರವಾಗಿ ತಿಳಿಯುತ್ತೇವೆ